ಆದ್ದರಿಂದ ಮುಂದಿನದು ಟೈಪ್ 3 ಮಾರ್ಪಾಡು ಈ ಸಂದರ್ಭದಲ್ಲಿ ಹಳೆಯ ಬಸ್ j ಅನ್ನು ಉಲ್ಲೇಖ ಬಸ್ಗೆ ಸಂಪರ್ಕಿಸಲಾಗಿದೆ ಇದು i ಮತ್ತು j ಹಳೆಯ ಬಸ್ ಆಗಿದೆ ಆದ್ದರಿಂದ Z b ಪ್ರತಿರೋಧದ ಮೂಲಕ ನೀವು ಉಲ್ಲೇಖ ಬಸ್ಗೆ ಸಂಪರ್ಕಿಸಲಾಗಿದೆ ಆದ್ದರಿಂದ ನಿಮ್ಮ ಫಿಗರ್ 7 ಗೆ ನಾವು ಹಿಂತಿರುಗಿದರೆ ನನ್ನ ಪ್ರಕಾರ ಇದು ನಿಮ್ಮ ಫಿಗರ್ 7 ಹೊಸ ಬಸ್ ಅನ್ನು ಹಳೆಯ ಬಸ್ಗೆ ಸಂಪರ್ಕಿಸಲಾಗಿದೆ ಎಂದು ತೋರಿಸಲಾಗಿದೆ ಆದರೆ ನೀವು ಈ ನೋಡ್ ಅನ್ನು ತಂದರೆ ಇದನ್ನು ಈ ಹಂತಕ್ಕೆ ಸರಿಯಾಗಿ ಸಂಪರ್ಕಿಸಿ ಆದ್ದರಿಂದ ಈ ಸಂದರ್ಭದಲ್ಲಿ Z b ಪ್ರತಿರೋಧ ಮಾತ್ರ ಇರುತ್ತದೆ ಮತ್ತು ಆ ಸಂದರ್ಭದಲ್ಲಿ I k 0 ಆದ್ದರಿಂದ ಅಂದರೆ ಹಳೆಯ ಬಸ್ ಉಲ್ಲೇಖ ಬಸ್ಗೆ ಸಂಪರ್ಕ ಹೊಂದಿದೆ ಆದ್ದರಿಂದ ಅದಕ್ಕಾಗಿಯೇ ನಾನು ಬಸ್ kಕೆ ಅನ್ನು ಉಲ್ಲೇಖ ಬಸ್ r ಗೆ ಸಂಪರ್ಕಿಸಿದ್ದರೆ ನೀವು 7 ಎಂದು ಕರೆಯುವದನ್ನು ನಾನು ತೋರಿಸುತ್ತಿದ್ದೇನೆ ನಂತರ v k 0 ಈ ಸಂದರ್ಭದಲ್ಲಿ ಈ ಬಸ್ ಅನ್ನು ನೀವು ತಂದರೆ v k 0 ಆದ್ದರಿಂದ ಪ್ರಸ್ತುತವಲ್ಲ ಈ ಸಂದರ್ಭದಲ್ಲಿ ನಿಮ್ಮ ಅದೇ ಸಮೀಕರಣ 20 ನಾವು ಎಲ್ಲವನ್ನೂ ಪುನಃ ಬರೆಯುತ್ತೇವೆ I k 0 ಆದ್ದರಿಂದ ಹಳೆಯ ಬಸ್ ಎಂದು ನೋಡ್ ಅನ್ನು ಉಲ್ಲೇಖ ಬಸ್ಗೆ ಸಂಪರ್ಕಿಸಲಾಗಿದೆ ಅಂದರೆ Z ಬಸ್ ಮ್ಯಾಟ್ರಿಕ್ಸ್ನ ಆಯಾಮವನ್ನು ಹೆಚ್ಚಿಸುವ ಪ್ರಶ್ನೆಯೇ ಇಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ನಿಮ್ಮದು ನಿಜವಾಗಿ V k 0 ಮತ್ತು ಈ ಸಮೀಕರಣದಿಂದ ಉಳಿದ ಸಮೀಕರಣವು ನೀವು ಮಾಡಬೇಕಾಗಿರುವುದು ನೀವು ಮೊದಲು I k ನ ಅಭಿವ್ಯಕ್ತಿಯನ್ನು ಕಂಡುಹಿಡಿಯಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಈ ಕೊನೆಯ ಸಾಲು ಹಿಡಿದುಕೊಳ್ಳಿ ಈ ಕೊನೆಯ ಸಾಲನ್ನು Vk0Zj1I1Zj2I2ZjjIjZjnInZjjZbIk ಎಂದು ಬರೆಯಬಹುದು ಆದ್ದರಿಂದ ಎಲ್ಲವೂ ಒಂದೇ ಆಗಿರುತ್ತದೆ V k 0 ಇಲ್ಲಿಂದ ನೀವು Ik 1ZjjZbZj1I1Zj2I2ZjjIjZjnIn ಆದ್ದರಿಂದ i ಬಸ್ಗಾಗಿ ವೋಲ್ಟೇಜ್ ಅಭಿವ್ಯಕ್ತಿಯನ್ನು ಹೀಗೆ ಬರೆಯಬಹುದು ಆದ್ದರಿಂದ ನಾವು ViZi1I1Zi2I2ZinInZijIk ಅನ್ನು ಸರಿಯಾಗಿ ಬರೆಯುತ್ತೇವೆ ಎಂದು ಭಾವಿಸೋಣ ಈ ಅಭಿವ್ಯಕ್ತಿಯಲ್ಲಿ ನೀವು ಈ ಅಭಿವ್ಯಕ್ತಿಗೆ I k ಅನ್ನು ಬದಲಿಸುತ್ತೀರಿ ನೀವು ಅದನ್ನು 24 ಮತ್ತು 23 ಸಮೀಕರಣದಿಂದ ಬದಲಿಸಿದರೆ ಆದ್ದರಿಂದ ನೀವು ಬದಲಿಸಿದರೆ ನಿಮ್ಮ ViZi1 ZijZj1ZjjZbI1Zi2 ZijZj2ZjjZbI2Zin ZijZjnZjjZbInn ಇದು ಸಮೀಕರಣ 25 ಈಗ ಈ Z i1 Z i2 ಮೂಲತಃ ಹಳೆಯ Z BUS ನ ಅಂಶಗಳು ಮತ್ತು ಈ ಬದಲಾವಣೆಗಳನ್ನು ಪರಿಶೀಲಿಸೊಣ ಆದ್ದರಿಂದ ನೀವು ಅವುಗಳನ್ನು ಗಣಿತದ ಮ್ಯಾಟ್ರಿಕ್ಸ್ ರೂಪದಲ್ಲಿ ಹಾಕಲು ಪ್ರಯತ್ನಿಸಿದರೆ ಅವುಗಳನ್ನು ನಿಮ್ಮ ಅಂತಃಪ್ರಜ್ಞೆಯಿಂದ ತಿಳಿದಿದ್ದರೆ ZBUSNEWZBUSOLD 1ZjjZbZ1j Z2j Zij Znj Zj1 Zj2 Zjn ಕಂಪ್ಯೂಟೇಶನಲ್ನಲ್ಲಿ ನೀವು ಈ ರೀತಿ ಸರಿಯಾಗಿ ಲೆಕ್ಕಾಚಾರ ಮಾಡಬಹುದು ಮತ್ತು Z 1j Z j1 ಇದು ಒಂದೇ ಸಮ್ಮಿತೀಯ ಮ್ಯಾಟ್ರಿಕ್ಸ್ ಇದು ಸಮೀಕರಣ 26 ಆಗಿದೆ ಇದು ವಾಸ್ತವವಾಗಿ ಟೈಪ್ 3 ಮಾರ್ಪಾಡು ಆದ್ದರಿಂದ ಇಲ್ಲಿ ಟೈಪ್ 4 ಮಾರ್ಪಾಡಿನ ಸಂದರ್ಭದಲ್ಲಿ ನಾನು ನಿಮಗೆ ಅಂತಿಮ ಅಭಿವ್ಯಕ್ತಿಯನ್ನು ಮಾತ್ರ ನೀಡುತ್ತೇನೆ ಮತ್ತು ಈ ಭಾಗವನ್ನು ಸರಿಯಾಗಿ ಪಡೆಯಲು ನಾನು ನಿಮ್ಮನ್ನು ವಿನಂತಿಸುತ್ತೇನೆ ಆದ್ದರಿಂದ ಈ ಸಂದರ್ಭದಲ್ಲಿ ಟೈಪ್ 4 ಮಾರ್ಪಾಡು ಹಳೆಯ ಬಸ್ ಸಂಪರ್ಕಗೊಂಡಿದೆ ನಿಮ್ಮ 2 ಹಳೆಯ ಬಸ್ಸುಗಳು ಸಂಪರ್ಕಗೊಂಡಿವೆ ಮತ್ತು ಈ ಬಸ್ ನಡುವಿನ ಪ್ರತಿರೋಧವು Z b i ಬಸ್ ಮತ್ತು ಜೆ ಬಸ್ ಇವು 2 ಹಳೆಯ ಬಸ್ ಮತ್ತು ಈ ಪ್ರತಿರೋಧವು Z b ಸರಿ ಆದ್ದರಿಂದ ಇಲ್ಲಿ ವಿದ್ಯುತ್ ದಿಕ್ಕನ್ನು ತೆಗೆದುಕೊಳ್ಳಲಾಗಿದೆ I k ಆದ್ದರಿಂದ ಇಲ್ಲಿ ಅದು I i I k ಆಗಿರುತ್ತದೆ ಮತ್ತು ಇಲ್ಲಿ ಅದು I j I k ಆಗಿರುತ್ತದೆ ಮತ್ತು ಇದು ನಿಷ್ಕ್ರಿಯ ರೇಖೀಯ ಮತ್ತು ಬಸ್ ಪವರ್ ಸಿಸ್ಟಮ್ ನೆಟ್ವರ್ಕ್ ಆಗಿದೆ ಆದ್ದರಿಂದ 2 ಹಳೆಯ ಬಸ್ಸುಗಳನ್ನು ಬಸ್ ಪ್ರತಿರೋಧ Z b ಮೂಲಕ ಸಂಪರ್ಕಿಸಲಾಗಿದೆ ಇದರರ್ಥ ಈ ಸಂದರ್ಭದಲ್ಲಿ Z ಮ್ಯಾಟ್ರಿಕ್ಸ್ನ ಕ್ರಮವು ಒಂದೇ ಆಗಿರುತ್ತದೆ ಅದನ್ನು ಮಾರ್ಪಡಿಸಲಾಗುತ್ತದೆ ಆದ್ದರಿಂದ ನೀವು ViZ1iI1Zi2I2ZiiIiIkZijIj IkZinIn VjZbIkVi ನ ಸಮೀಕರಣವನ್ನು ಬರೆದರೆ ಈ ರೇಖಾಚಿತ್ರವನ್ನು ನೋಡಿ ನೀವು V i ಯ ಸಮೀಕರಣವನ್ನು ಬರೆದರೆ V j Z bI k V i ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ಏನು ಮಾಡುತ್ತೀರಿ ನಿಮ್ಮ ಈ ವಿಷಯವನ್ನು ಕೆವಿಎಲ್ ಅನ್ನು ಅನ್ವಯಿಸಿ ಇದರಲ್ಲಿ ನೀವು ಈ ರೇಖಾಚಿತ್ರವನ್ನು ಸೆಳೆಯಿರಿ ಇದು ನಿಮ್ಮ V i V j ಮತ್ತು ಇದು ಸಂಪರ್ಕಿತವಾಗಿದೆ ಆದ್ದರಿಂದ ಇದು ಇದು ನಿಮ್ಮ ಬಸ್ ಐ ಮತ್ತು ಇದು ನಿಮ್ಮ ಬಸ್ ಜೆ ಸರಿ ಮತ್ತು ಇದು ಇದು ನಿಮ್ಮ ಉಲ್ಲೇಖ ಬಸ್ ವೋಲ್ಟೇಜ್ ವಿ ಐ ಮತ್ತು ಇದು ನಿಮ್ಮ ಉಲ್ಲೇಖ ವೋಲ್ಟೇಜ್ ವಿ ಜೆ ಮತ್ತು ಇದು ನಿಮ್ಮ ಇಂಪೆಡೆನ್ಸ್ ಮೂಲಕ ನೀವು ಕರೆಯುವದನ್ನು ನಿಜವಾಗಿ ಸಂಪರ್ಕಿಸಿದೆ ಇದನ್ನು ಇಂಪೆಡೆನ್ಸ್ Z b ದಿಂದ ಸಂಪರ್ಕಿಸಲಾಗಿದೆ ಮತ್ತು ನಿಮ್ಮ ವಿದ್ಯುತ್ ಈ ದಿಕ್ಕನ್ನು I k ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ನೀವು ಅದನ್ನು ಹೇಗೆ ಮಾಡಬಹುದು ಎಂಬ ಸರಳೀಕರಣ ಇದು ಆದ್ದರಿಂದ ನೀವು ಇಲ್ಲಿ ಸಂಪರ್ಕಿಸಿದರೆ ನನ್ನ ಪ್ರಕಾರ ನೀವು ಇದನ್ನು ಸೆಳೆಯಿರಿ ಮತ್ತು Z b ಅನ್ನು ಹಾಕಿದರೆ ನಂತರ KVL ಅನ್ನು ಅನ್ವಯಿಸಿ ನಂತರ ನಿಮ್ಮ V j Z b I k V i ಆಗುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಅದು ಎಲ್ಲಿಗೆ ಹೋಗಿದೆ ಎಂದರೆ ಕೇವಲ 2 ಪುಟಗಳನ್ನು ಹಿಡಿದುಕೊಳ್ಳಿ ಆದ್ದರಿಂದ ಈ ಸಮೀಕರಣವು ನಿಮ್ಮ Vj ಎಂದು ಸಮನಾಗಿರುವ 28 ಸಮೀಕರಣವು ನಿಮ್ಮ Z b I k ಎಂದು ನೀವು ಕರೆಯುವದಕ್ಕೆ ಸಮನಾಗಿರುತ್ತದೆ ಇದು ನಿಜಕ್ಕೂ ಸರಳವಾದ ಸಂಗತಿಯಾಗಿದೆ ಈ Z b ಈ ಸಾಲನ್ನು ತೆಗೆದುಕೊಂಡರೆ ನೀವು ಈ ರೀತಿ ಬರೆದರೆ ಈ ವೋಲ್ಟೇಜ್ ವಾಸ್ತವವಾಗಿ ಇದು ವಿ ಐ ಇದು ನಿಮ್ಮ ಉಲ್ಲೇಖ ಮತ್ತು ಇದು ನಿಮ್ಮ ಜೆ ಈ ವೋಲ್ಟೇಜ್ Vj ಆಗಿದೆ ಮತ್ತು ನಂತರ ನೀವು Ij ಹೊಂದಿದ್ದೀರಿ ನಿಮಗೆ ಇಂಪೆಡೆನ್ಸ್ Z b ಇದೆ ಮತ್ತು ಇದು ನಿಮ್ಮ ಪ್ರಸ್ತುತ ದಿಕ್ಕು ಈ ರೀತಿ Ik ಆದ್ದರಿಂದ ಇದು ವಾಸ್ತವವಾಗಿ ZbIkVi Vj0 ಆಗಿರುತ್ತದೆ ಅಂದರೆ ನಿಮ್ಮ VjZbIkVi ಸರಿ ಆದ್ದರಿಂದ ಈ VjZj1I1Zj2I2ZjiIiIkZjjIj IkZjnIn ಏಕೆಂದರೆ ನಾವು V i ಅನ್ನು ಬರೆದಿದ್ದೇವೆ ಏಕೆಂದರೆ ಈ ಎಲ್ಲ ವಿಷಯಗಳಿಗೆ ಸಮಾನವಾಗಿರುತ್ತದೆ ಮತ್ತು V j ನಿಮ್ಮ ಸಮಾನವಾಗಿರುತ್ತದೆ ಈ ಅಭಿವ್ಯಕ್ತಿ Z1iI1Zi2I2ZiiIiIkZijIj IkZinInZbIkZj1I1Zj2I2ZjiIiIkZjjIj IkZjnIn ಆದ್ದರಿಂದ ಇದರರ್ಥ ಈ ಅಭಿವ್ಯಕ್ತಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ನೀವು ಅರ್ಥೈಸಿದರೆ ಇದು Vi ಇದೆ Vj ಇದೆ ಮತ್ತು ಈ ಅಭಿವ್ಯಕ್ತಿ ಇದೆ ಇದು 28 27 ಮತ್ತು 29 ಸಮೀಕರಣ

ಆದ್ದರಿಂದ ಇದು ನಿಜವಾದ ಪರಿಶಿಲನೆ ಇದರರ್ಥ 0Zi1 Zj1I1Zi2 Zj2I2Zii ZijIiZij ZjjIjZin ZjnInZbZiiZjj Zij Zji Ik ಎಲ್ಲವನ್ನೂ ಒಂದೇ ಕಡೆ ತರಲು I k ಸಮಾನವಾಗಿರುತ್ತದೆ ನಂತರ ನೀವು ಈ ಸಮೀಕರಣವನ್ನು ಸರಳಗೊಳಿಸುತ್ತೀರಿ ಇಲ್ಲಿಂದ ನೀವು I k ನ I k ಅಭಿವ್ಯಕ್ತಿ ಪಡೆಯುತ್ತೀರಿ ಇದು ಒಂದು ದೊಡ್ಡ ಅಭಿವ್ಯಕ್ತಿ ಆದರೆ I 1 I 2 I i I j ಎಲ್ಲದರಲ್ಲೂ ನೀವು I k ನ ಅಭಿವ್ಯಕ್ತಿ ಪಡೆಯುತ್ತೀರಿ ನಂತರ V i ನೀವು ಅಭಿವ್ಯಕ್ತಿಯಲ್ಲಿ I k ಅನ್ನು ಬದಲಿಸಿ ಮತ್ತು ಅದರ ನಂತರ ನೀವು ಆ ಅಭಿವ್ಯಕ್ತಿಯನ್ನು ಪಡೆಯುತ್ತೀರಿ ನಿಮ್ಮ ZBUSNEW ನ ಅಭಿವ್ಯಕ್ತಿ ಎಂದು ನೀವು ಕರೆಯುವಿರಿ ಆದ್ದರಿಂದ Z ij Z ji ಮತ್ತು I k ನ ಗುಣಾಂಕವು Z b Z ii Z jj 2Z ij ಆಗಿದೆ ಏಕೆಂದರೆ ಈ ಅಭಿವ್ಯಕ್ತಿಯಲ್ಲಿ Z ij Z ji ಆದ್ದರಿಂದ ಈ ಅಭಿವ್ಯಕ್ತಿಯಲ್ಲಿ ಇದು ಮೈನಸ್ 2Z ij ಆಗಿರುತ್ತದೆ ಅದು 30 ರ ಸಮೀಕರಣವಾಗಿದೆ ಆದ್ದರಿಂದ ಮತ್ತು I k ನ ಗುಣಾಂಕ ಇದು ಒಂದು ಇದರರ್ಥ ನಾವು V 1 V 2 V n ಅನ್ನು ಒಂದೇ ರೀತಿ ಬರೆಯಬಹುದು ಅದು V k 0 ಮತ್ತು ಇದು ಈ 0 ಆಗಿರುತ್ತದೆ ಈ I k ಬರುವ ಯಾವುದಕ್ಕೂ ಸಮನಾಗಿರುತ್ತದೆ ನೀವು ಅದನ್ನು ಕಂಡುಹಿಡಿಯಬೇಕು ಆದ್ದರಿಂದ ಈ ರೀತಿಯಲ್ಲಿ 0 ಈ ಇಡೀ ವಿಷಯಕ್ಕೆ ಸಮನಾಗಿರುತ್ತದೆ ಎಂದು ಬರೆಯಲಾಗಿದೆ ಆದ್ದರಿಂದ ಅದರ ನಂತರ ನೀವು ಈ ಸಮೀಕರಣದಿಂದ ಮಾತ್ರ ಅಥವಾ ಇಲ್ಲಿಂದ I k I 1 I 2 ರ ಪ್ರಕಾರ ಸಮಾನವಾಗಿರುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ತದನಂತರ ನೀವು ಹಾಗೆ ಮಾಡಿದರೆ ನೀವು ಸ್ವಲ್ಪ ಅಭಿವ್ಯಕ್ತಿ ಪಡೆಯುತ್ತೀರಿ ಮತ್ತು ಅಲ್ಲಿಂದ ಈ ಭಾಗವನ್ನು ನೀವು ಸರಿಯಾಗಿ ಪಡೆಯುತ್ತೀರಿ ಏಕೆಂದರೆ ಈ ZBUSNEWZBUSOLD 1ZbZiiZjj 2ZijZ1i Z1j Z2i Z2j Zni Znj Zi1 Zj1 Zi2 Zj2 Zin Zjn ಆದ್ದರಿಂದ ಇದು ವಾಸ್ತವವಾಗಿ ಟೈಪ್ 4 ಮಾರ್ಪಾಡು ಆದ್ದರಿಂದ ನಿಮ್ಮ ಪ್ರಕಾರ ಮೊದಲು 4 ರೀತಿಯ ಮಾರ್ಪಾಡುಗಳಿವೆ ನಾವು ಕೆಲವು ಹಳೆಯ ಬಸ್ಸುಗಳು ಹೊಸ ಬಸ್ಸುಗಳು ಮತ್ತು ಉಲ್ಲೇಖ ಬಸ್ ಅನ್ನು ಹೇಳಬೇಕಾಗಿದೆ ಮತ್ತು ಅಲ್ಲಿಂದ ನಾವು ನಿಮ್ಮ ರಚನೆಯನ್ನು Z BUS ಮ್ಯಾಟ್ರಿಕ್ಸ್ ಅನ್ನು ಪ್ರಾರಂಭಿಸಬೇಕು ಆದ್ದರಿಂದ ಇದು ವಾಸ್ತವವಾಗಿ ನಾವು ಕೆಲವು ಹಳೆಯ ಬಸ್ ಹೊಸ ಬಸ್ ಮತ್ತು ರೆಫರೆನ್ಸ್ ಬಸ್ ಅನ್ನು ಊಹಿಸಿದ್ದೇವೆ ಕೆಲವು ಸಮಸ್ಯೆಗಳನ್ನು ನೀಡಲಾಗಿದೆಯೆಂದು ಭಾವಿಸೋಣ ನೀವು ಮೊದಲಿನಿಂದ ಪ್ರಾರಂಭಿಸಬೇಕು ಮತ್ತು ನಂತರ ಒಬ್ಬರು ಹೇಗೆ ಪ್ರಾರಂಭಿಸಬಹುದು ರೆಫರೆನ್ಸ್ ಬಸ್ ನೀಡಲಾಗಿದೆ ಮತ್ತು ನೀವು ಮೊದಲಿನಿಂದ ಪ್ರಾರಂಭಿಸುವ ಯಾವುದೇ ಬಸ್ ಎಂದರೆ ಹೊಸ ಬಸ್ ಆಗಿರುತ್ತದೆ ಬಸ್ ಅನ್ನು ಈಗಾಗಲೇ ಪರಿಗಣಿಸಿದ ನಂತರ ಬಸ್ ಬಾರ್ ಹಳೆಯ ಬಸ್ ಆಗಿರುತ್ತದೆ ಆದ್ದರಿಂದ ಈ ಪ್ರಕಾರ type 4 type 3 ರ ಈ ಅಭಿವ್ಯಕ್ತಿ ನಿಮ್ಮಲ್ಲಿ ಸ್ವಲ್ಪ ಹ್ಯುಜ್ ಮ್ಯಾಥೆಮ್ಯಾಟಿಕ್ಸ್ ಅನ್ನು ತಿಳಿದಿರುವಂತೆ ತೋರುತ್ತಿದೆ ಆದರೆ ನೀವು ಅದನ್ನು ಮಾಡಬೇಕಾಗಿರುವುದು ನಿಮಗೆ ವ್ಯವಸ್ಥಿತ ರೀತಿಯಲ್ಲಿ ತಿಳಿದಿದೆ ಈ ಒಂದು ಸರಳ ಉದಾಹರಣೆಯನ್ನು ನಾವು ಯಾವುದೇ ರೀತಿಯಲ್ಲಿ ತೆಗೆದುಕೊಳ್ಳುತ್ತೇವೆ ಉದಾಹರಣೆಗೆ ಈ ಫಿಗರ್ 10 ಅಂದರೆ 3 ಬಸ್ ಪವರ್ ನೆಟ್ವರ್ಕ್ ಅನ್ನು ತೋರಿಸುತ್ತದೆ ಅಲ್ಲಿ ರೆಫರೆನ್ಸ್ ಬಸ್ 1 ರಿಂದ 2 ರವರೆಗೆ ಬಸ್ ಇದೆ 20 ನೀಡಲಾಗುತ್ತದೆ ಮತ್ತು ಇತರ ವಿಷಯವನ್ನು ಮತ್ತೆ ಮತ್ತೆ ಹಾಕಬಾರದು ಆದರೆ ಅಂತಿಮವಾಗಿ jಜೆ ಇದೆ ಆದರೆ ಅರ್ಥವಾಗುವಂತಹದ್ದಾಗಿದೆ ಅದು ಕೂಡ ಬಸ್ 3 ಸಹ ಇಲ್ಲಿದೆ ಇದು ಬಸ್ 3 ಇದು 0 5 0 ಆದ್ದರಿಂದ ಈಗ ನಾವು ಒಂದನೇ ಹಂತದಿಂದ ಪ್ರಾರಂಭಿಸಬೇಕು ಏಕೆಂದರೆ ಇಲ್ಲಿ ಯಾವುದೇ ZBUSOLD ಇಲ್ಲ ನಾವು ಮೊದಲಿನಿಂದಲೇ ಪ್ರಾರಂಭಿಸಬೇಕಾಗಿದೆ ಅದು ಎಷ್ಟು ಸರಳವಾಗಿದೆ ಎಂಬುದನ್ನು ನಾವು ಈಗ ನೋಡಬೇಕಾಗಿದೆ Z 1r ಶಾಖೆಯನ್ನು ಸೇರಿಸಬೇಕಾಗಿದೆ ಅದು ಪ್ರತಿ ಯೂನಿಟ್ಗೆ 0 5 ಆಗಿದೆ ಇದರರ್ಥ ಹೊಸ ಬಸ್ ಒಂದರಿಂದ ಉಲ್ಲೇಖ ಬಸ್ ಒಂದಕ್ಕೆ ಏನೂ ಇಲ್ಲ ಆದ್ದರಿಂದ ನೀವು ಪರಿಗಣಿಸುವ ಯಾವುದೇ ಬಸ್ ಮೊದಲು ಹೊಸ ಬಸ್ ಆಗಿದೆ ಆದ್ದರಿಂದ 1 2 ಉಲ್ಲೇಖ ಬಸ್ ಒಂದೇ ಅಂಶ ಆದ್ದರಿಂದ ಇದು ಟೈಪ್ ಒನ್ ಮಾರ್ಪಾಡು ಇದರರ್ಥ ನಿಮ್ಮ ಆರಂಭದಲ್ಲಿ ಮತ್ತು ಒಮ್ಮೆ ಈ ಬಸ್ 1 ಅನ್ನು ಈಗಾಗಲೇ ಸರಿ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಮುಂದಿನ ಹಂತ ಈ ಬಸ್ 1 ಹಳೆಯ ಬಸ್ ಏಕೆಂದರೆ ಈಗಾಗಲೇ ನೀವು ಅದನ್ನು ಪರಿಗಣಿಸಿದ್ದೀರಿ ಆದ್ದರಿಂದ ಕೇವಲ ಒಂದು ಅಂಶ ಆದ್ದರಿಂದ Z BUS 0 50 ಸರಿಯಾಗಿ ಏನು ಮಾಡುತ್ತದೆ ಏಕೆಂದರೆ ಬಸ್ 1 ರಿಂದ ಉಲ್ಲೇಖ ಬಸ್ ಇದು ಟೈಪ್ 2 ಮಾರ್ಪಾಡು ಮಾಡಲು 0 5 ಬಲ ಮುಂದಿನ ಹಂತವಾಗಿದೆ ಅಂದರೆ ಶಾಖೆ Z 21 ಅನ್ನು ಸೇರಿಸಿ ಅದು ಹೊಸ ಬಸ್ನಿಂದ ಹಳೆಯ ಬಸ್ 1 ರವರೆಗೆ ಇದೆ ಏಕೆಂದರೆ ಈಗಾಗಲೇ ಈ ಬಸ್ ಒಂದಾಗಿದೆ ನಾವು ಈ ಹಿಂದೆ ಪರಿಗಣಿಸಿದ್ದೇವೆ ಆದ್ದರಿಂದ ಈ ಬಸ್ ಹಳೆಯ ಬಸ್ ಆಗುತ್ತದೆ ಈಗ ಈ ಬಸ್ ಹೊಸ ಬಸ್ ಆಗಿದೆ ಆದ್ದರಿಂದ ಮತ್ತು ನೀವು ಹಳೆಯ ಬಸ್ನಿಂದ ಹೊಸ ಬಸ್ಗೆ ಹೋಗಿದ್ದೀರಿ ಆದ್ದರಿಂದ ನೀವು ಈ ಹಳೆಯ ಬಸ್ ಅನ್ನು ಹೊಸ ಬಸ್ಗೆ ಸೇರಿಸಿದರೆ ಆದ್ದರಿಂದ ಅದು ಹೇಗೆ ಬರುತ್ತಿದೆ ಎಂದು ZBUS0 50 0 70 ಆಗುತ್ತದೆ ಆದ್ದರಿಂದ ಆ ಅಭಿವ್ಯಕ್ತಿ ಸರಿಯಾಗಿ ಹಿಡಿದಿಟ್ಟುಕೊಳ್ಳುವ ಈ ವಿಷಯವನ್ನು ತರಲು ನನಗೆ ಅವಕಾಶ ಮಾಡಿಕೊಡಿ ನಾನು ನನ್ನ ಬಾಯಿಂದ ಹೇಳಿದರೆ ನಿಮಗೆ ಸರಿಯಾಗಿ ಅರ್ಥವಾಗದಿರಬಹುದು ಆದ್ದರಿಂದ ನಾನು ಅದನ್ನು ಇಲ್ಲಿ ಕಂಡುಕೊಂಡರೆ ಅದನ್ನು ಹಿಡಿದಿಟ್ಟುಕೊಳ್ಳಿ ಅದು ಉತ್ತಮವಾಗಿದೆ ಅದು ಎಲ್ಲಿಗೆ ಹೋಗಿದೆ ಎಂದು ಹಿಡಿದುಕೊಳ್ಳಿ ಆ ಸೂತ್ರವನ್ನು ನಾನು ನಿಮಗೆ ತೋರಿಸುತ್ತೇನೆ ಅದು ಹೋದ ಸ್ಥಳದಲ್ಲಿಯೇ ಹಿಡಿದುಕೊಳ್ಳಿ ಇದು ನಿಜವಾಗಿ ಟೈಪ್ 2 ಮಾರ್ಪಾಡುನಾನು ಅದನ್ನು ಇಲ್ಲಿಯೇ ಪಡೆದುಕೊಂಡಿದ್ದೇನೆ ಉದಾಹರಣೆಗೆ ಇದು ನಿಮ್ಮ ಮಾರ್ಪಾಡು 2 ಆದ್ದರಿಂದ ಈ ಹಳೆಯದನ್ನು ನೀವು ಹೊಸದಕ್ಕೆ ಸೇರಿಸುತ್ತಿದ್ದರೆ ಆದ್ದರಿಂದ ಇದು ವಾಸ್ತವವಾಗಿ ಇದು 2 ರಿಂದ 2 ಮ್ಯಾಟ್ರಿಕ್ಸ್ ಆಗಿರುತ್ತದೆ ಆದ್ದರಿಂದ Z j 1 ಮತ್ತು ನಿಮ್ಮ k 2 ಆದ್ದರಿಂದ ಈ ಸಂದರ್ಭದಲ್ಲಿ Z j 1 ಆಗಿದ್ದರೆ ಅದು Z 11 ಬದಲಿಗೆ ಸರಿಯಾಗಿರುತ್ತದೆ ಮತ್ತು ಇದು ನಿಜವಾಗಿ ಇಲ್ಲಿಯೂ ಸಹ ಇದು Z 11 ಆಗಿರುತ್ತದೆ ಆದ್ದರಿಂದ Z 11 ಹಿಂದಿನದು ಅದು ನಿಜವಾಗಿ 0 5 ಸರಿ ಆದ್ದರಿಂದ ನಿಮ್ಮ Z BUS ಮೊದಲನೆಯದು ನಮಗೆ ಸಿಕ್ಕಿದ್ದು 0 5 ಇದು ನಿಜವಾಗಿ Z 11 ಆಗಿದೆ ಆದ್ದರಿಂದ ಇದು Z 11 ಆಗಿರುತ್ತದೆ ಆದ್ದರಿಂದ ಪಾಯಿಂಟ್ ಏಕೆಂದರೆ ಇದು ಕೇವಲ 3 ಬಸ್ ಸಮಸ್ಯೆ ಆದ್ದರಿಂದ j 1 ಮತ್ತು ಹಳೆಯ ಬಸ್ ಇದು Z j 1 ಹಳೆಯ ಬಸ್ ಮತ್ತು ನಂತರ ಇದು Z jj Z b ಆಗಿದೆ ಆದ್ದರಿಂದ Z 11 ಏಕೆಂದರೆ j 1 ಮತ್ತು k 2 ಮತ್ತು ಇದು ನಾವು 2 ರಿಂದ 1 0 2 ಅನ್ನು ಸೇರಿಸುತ್ತಿರುವ ಶಾಖೆಯ ಪ್ರತಿರೋಧವಾಗಿದೆ ಅಂದರೆ ಇದು 0 5 0 2 0 7 ಆಗಿರುತ್ತದೆ ಆದ್ದರಿಂದ ಇದು type 2 ಮಾರ್ಪಾಡು ಆದ್ದರಿಂದ ನಾವು ಹಳೆಯ ಬಸ್ಗೆ ಬಲಕ್ಕೆ ಹೊಸ ಬಸ್ ಸೇರಿಸುವಾಗ ಇದು ನಿಜಕ್ಕೂ Z BUS ಆಗಿದೆ ಮುಂದೆ ನಿಮ್ಮ ಈ ಹಂತ 3 ಈ ಸಂದರ್ಭದಲ್ಲಿ ಶಾಖೆ Z 13 ಅನ್ನು ಹೊಸ ಬಸ್ 3 ರಿಂದ ಹಳೆಯ ಬಸ್ 1 ಗೆ ಸೇರಿಸಿ ಇದು type 2 ಮಾರ್ಪಾಡು ಅಂದರೆ ನೀವು ಬಸ್ 3 ಅನ್ನು ಹೊಸ ಬಸ್ಗೆ 1 ಹೊಸದನ್ನು ಅಥವಾ ಈ ಹೊಸ ಬಸ್ 3 ಅನ್ನು ಹಳೆಯ ಬಸ್ಗೆ 1 ಅನ್ನು ಸೇರಿಸುತ್ತೀರಿ ಈ ಸಂದರ್ಭದಲ್ಲಿ ಹೊಸ ಬಸ್ k 3 ಮತ್ತು j 1 ಮತ್ತು Z b Z 31 0 2 ಮತ್ತು Z jj Z 11 0 50 ಆದ್ದರಿಂದ Z b Z 11 0 ಇದೇ ಅಭಿವ್ಯಕ್ತಿಯನ್ನು ಬಳಸುವುದು j 1 ಆಗಿದ್ದಾಗ ಅಂದರೆ j 1 Z 21 0 ಆದ್ದರಿಂದ ZBUS0 5 0 5 0 5 0 7 0 5 0 7 ಇದು ಟೈಪ್ 2 ಮಾರ್ಪಾಡು ಇದು ಹಂತ 3 ಇನ್ನೂ ಹಂತ 4 ಉಳಿದಿದೆ ಈಗ ಹಂತ 4 ಹಂತ 4 ಎಂದರೆ ಹಳೆಯ ಬಸ್ 2 ರಿಂದ ಶಾಖೆ Z 2r ಅನ್ನು ಉಲ್ಲೇಖ ಬಸ್ r ಗೆ ಸೇರಿಸಿ ಇದು ಹಳೆಯ ಬಸ್ 2 ಮತ್ತು ಇದು ನಿಮ್ಮ ಉಲ್ಲೇಖ ಬಸ್ r ಆದ್ದರಿಂದ Z 2r 0 ಆದ್ದರಿಂದ ಆ ಸಂದರ್ಭದಲ್ಲಿ ಇದು type 3 ಮಾರ್ಪಾಡು ಆದ್ದರಿಂದ ಆ ಸಂದರ್ಭದಲ್ಲಿ ಹಳೆಯ ಬಸ್ j 2 ಏಕೆಂದರೆ ಈಗಾಗಲೇ ಬಸ್ ಅನ್ನು ಪರಿಗಣಿಸಲಾಗಿದೆ ಆದ್ದರಿಂದ ಆ ಬಸ್ ಎಂದಿಗೂ ಹೊಸ ಬಸ್ ಆಗುವುದಿಲ್ಲ ಅದು ಹಳೆಯ ಬಸ್ ಬಾರ್ ಆಗಿದೆ ಆದ್ದರಿಂದ j 2 ಮತ್ತು n 3 ಮತ್ತು Z bZ 2r0 ಆದ್ದರಿಂದ ZBUSNEWZBUSOLD 1Z22ZbZ12 Z22 Z32 Z21 Z22 Z23 ಈ ಎಲ್ಲ ವಿಷಯಗಳು ತಿಳಿದಿವೆ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು Z ಬಸ್ ಅನ್ನು ಹೊಸದಾಗಿ ಲೆಕ್ಕಾಚಾರ ಮಾಡಿದರೆ ಅದು ZBUSNEW0 5 0 5 0 7 0 5 0 5 0 7 10 5 0 7 0 5 0 5 0 7 0 5 0 2916 0 20840 0 4916 ಆದರೆ ಇನ್ನೂ ಪೂರ್ಣಗೊಂಡಿಲ್ಲ ಇನ್ನೂ ಒಂದು ಶಾಖೆ ಇದೆ ಅದು ನಿಮ್ಮ 2 ರಿಂದ 3 ಶಾಖೆಯಲ್ಲಿ ಈ ಸಂದರ್ಭದಲ್ಲಿ 5 ನೇ ಹಂತವಾಗಿದೆ ಏಕೆಂದರೆ ಅದು 5 ನೇ ಹಂತವನ್ನು ಸೇರಿಸಲಾಗಿಲ್ಲ ಆದ್ದರಿಂದ ಶಾಖೆ 2 ರಿಂದ 3 ಅನ್ನು ಸೇರಿಸಿ ಅದು Z 23 ಆದ್ದರಿಂದ ಆ ಸಂದರ್ಭದಲ್ಲಿ ನಿಮ್ಮ ಹಳೆಯ ಬಸ್ 2 ರಿಂದ ಹಳೆಯ ಬಸ್ 3 ರವರೆಗೆ ಈ ಬಸ್ 2 ಮತ್ತು 3 ಅನ್ನು ನೀವು ಈಗಾಗಲೇ ಪರಿಗಣಿಸಿದ್ದೀರಿ ಆದ್ದರಿಂದ ಇದು ವಾಸ್ತವವಾಗಿ ಬಸ್ 2 ಮತ್ತು ಬಸ್ 3 ಹಳೆಯ ಬಸ್ ಆಗಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ಇದು ಟೈಪ್ 4 ಮಾರ್ಪಾಡು ಆದ್ದರಿಂದ n 3 i 2 j 3 ಮತ್ತು Z b Z 23 0 ಆದ್ದರಿಂದ ಸಮೀಕರಣ 32 ನಾವು ಈ ರೀತಿ ಬರೆದರೆ ಈ ZBUSNEWZBUSOLD 1Z22ZbZ33 2Z23Z12 Z13 Z22 Z23 Z32 Z33 Z21 Z31 Z22 Z32 Z23 Z33 ಆದ್ದರಿಂದ ಸಮೀಕರಣ 32 ರಿಂದ ನೀವು ಈ ಸಮೀಕರಣವನ್ನು ಬರೆಯಬಹುದು ಮತ್ತು ZBUSOLD ನಿಂದ ಎಂದರೆ ಈ ಹಿಂದೆ ನಾವು ಪಡೆದದ್ದೆಂದರೆ ಅದು ಯಾವಾಗಲೂ ZBUSOLDಆಗಿರುತ್ತದೆ ಪುನರಾವರ್ತನೆಯ ಪ್ರಕ್ರಿಯೆಯಂತೆಯೇ ಇರುತ್ತದೆ ಆದ್ದರಿಂದ ಒಮ್ಮೆ ನೀವು ಈ ಎಲ್ಲಾ ಮೌಲ್ಯಗಳನ್ನು ಬದಲಿಸಿದರೆ ಮತ್ತು ಈ ಎಲ್ಲಾ Z ಅಂಶಗಳು ಈ ಹಿಂದೆ ಕಂಪ್ಯೂಟೆಡ್ ಒಂದರಿಂದ ಮಾತ್ರ ಬರುತ್ತವೆ ಮತ್ತು ನೀವು ಎಲ್ಲವನ್ನು ಬದಲಿಸಿದರೆ ಇದು Z ಬಸ್ ಆಗುತ್ತದೆ ಯಾವುದೇ ನಿಯತಾಂಕಗಳು ಬರುತ್ತಿವೆ ಎಂದು ನೀವು ಸರಿಯಾಗಿ ಹೇಳುತ್ತೀರಿ ನಂತರ ಸರಳೀಕರಿಸುವದನ್ನು ನೀವು ನೋಡುತ್ತೀರಿ ನೀವು ಅಂತಿಮವಾಗಿ z ಬಸ್ ಅನ್ನು ಸರಳೀಕರಿಸಿದರೆ ನಾನು ಮತ್ತೆ ಮತ್ತೆ ಉದ್ದಕ್ಕೂ j ಅನ್ನು ಇಲ್ಲಿ ಹಾಕುತ್ತಿದ್ದೇನೆ 2916 0 20840 0 2916 0 2916 0 2084 0 20 0832 0 0832 0 2832 0 0832 0 0832 0 2832 ZBUSNEWj0 2206 0 2793 0 2500 0 2500 0 3500 ಆದ್ದರಿಂದ ಇದು ನಿಮ್ಮ 3 ರಿಂದ 3 Z ಬಸ್ ಮ್ಯಾಟ್ರಿಕ್ಸ್ ಆಗಿದೆ ಇದು ನಿಜವಾಗಿ ಉತ್ತರವಾಗಿದೆ ಆದ್ದರಿಂದ ಕಂಪ್ಯೂಟೇಶನಲ್ ಪ್ರಕಾರ ನಾನು ಅರ್ಥೈಸುತ್ತೇನೆ ಅಥವಾ ನಿಮ್ಮ ಕಂಪ್ಯೂಟರ್ ವಿಷಯವು ಸರಿಯಾಗಿ ಅಗತ್ಯವಿದೆ ಮತ್ತು ಕೋಡಿಂಗ್ ಅಗತ್ಯವಿದೆ ಆದರೆ ಈ ಸಮಸ್ಯೆಯಲ್ಲಿ 3 ಬಸ್ ಸಮಸ್ಯೆಗೆ ಈ ಸಮಸ್ಯೆಯು ಸಹ ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ನಿಮ್ಮ ಗಣನೆಗಳು ಬಹಳಷ್ಟು ಒಳಗೊಂಡಿರುವುದರಿಂದ ಆದರೆ ಈ ಸಮಸ್ಯೆಯನ್ನು ಸರಿಯಾಗಿ ಸರಳೀಕರಿಸಬಹುದು ಏಕೆಂದರೆ ಇಲ್ಲಿ ಒಂದು 2 ರೆಫರೆನ್ಸ್ ಬಸ್ ಇದು ರೆಫರೆನ್ಸ್ ಬಸ್ 2 ಆರ್ ಅನ್ನು ಈ ರೀತಿ ನೀಡಲಾಗಿದೆ ಆದ್ದರಿಂದ ನಾವು ಅದನ್ನು ನೀಡಿದರೆ ಅದು 2 ಬಸ್ ಬಸ್ 1 ಮತ್ತು 2 ಎಂದು ಭಾವಿಸೋಣ ಮತ್ತು ಕೇವಲ ಒಂದು ರೆಫರೆನ್ಸ್ ಬಸ್ ಈ ವಿಷಯ ಇಲ್ಲ ಎಂದು ಭಾವಿಸೋಣ 1 3 ಮತ್ತು 2 3 ಇದೆ ಎಂದು ಭಾವಿಸೋಣ 1 ಇಲ್ಲ ಮತ್ತು 1 3 ಮಾತ್ರ ಇಲ್ಲ 2 ಬಸ್ ಅನ್ನು ವ್ಯಾಯಾಮವಾಗಿ ಉಲ್ಲೇಖಿಸಲು ನೀವು Z ಬಸ್ ಮ್ಯಾಟ್ರಿಕ್ಸ್ ಏನೆಂದು ಲೆಕ್ಕಾಚಾರ ಮಾಡಬಹುದು ಏಕೆಂದರೆ ಇದನ್ನು ಸರಿಯಾಗಿ ಮಾಡುವುದು ಹೇಗೆ ಎಂದು ನಿಮಗೆ ತೋರಿಸುವುದಕ್ಕಾಗಿ ಸಾಕಷ್ಟು ಪುಟಗಳು ಕೆಲವೊಮ್ಮೆ ಮಿಶ್ರಣಗೊಳ್ಳುತ್ತವೆ ಆದ್ದರಿಂದ Z ಬಸ್ ಸೂತ್ರೀಕರಣ ಅಲ್ಗಾರಿದಮ್ ಅನ್ನು ನೀವು ಸರಿಯಾಗಿ ಕರೆಯುತ್ತೀರಿ ಆದ್ದರಿಂದ ಆದ್ದರಿಂದ ನಾವು ತೆಗೆದುಕೊಳ್ಳುವ ಮತ್ತೊಂದು ಸಣ್ಣ ಉದಾಹರಣೆಯೆಂದರೆ ಅದು ನಿಮ್ಮ ಅಂಕಿ ಅಂಶವಾಗಿದೆ ಅದು ಬಸ್ 3 ನಲ್ಲಿ ಘನ 3 ಹಂತದ ದೋಷಕ್ಕಾಗಿ ಮಾದರಿ ವಿದ್ಯುತ್ ವ್ಯವಸ್ಥೆಯ ನೆಟ್ವರ್ಕ್ ಅನ್ನು ತೋರಿಸುತ್ತದೆ ಆದ್ದರಿಂದ ನೀವು ದೋಷ ವಿದ್ಯುತ್ಅನ್ನು ನಿರ್ಧರಿಸಬೇಕು ನಂತರ V 1f ಮತ್ತು V 2f ಮತ್ತು c 1 2 1 3 ಮತ್ತು 2 3 ಮತ್ತು d I g1 f ಮತ್ತು I g2 f ಸಾಲುಗಳಲ್ಲಿನ ದೋಷ ವಿದ್ಯುತ್ಗಳು ಆದ್ದರಿಂದ ಇದು ರೇಖಾಚಿತ್ರ ಮತ್ತು ಟ್ರಾನ್ಸ್ಫಾರ್ಮರ್ ಪ್ರತಿಕ್ರಿಯಾತ್ಮಕತೆಯನ್ನು0 1 ಜನರೇಟರ್ 0 4 ನೀಡಲಾಗಿದೆ ಆದರೆ ನೀವು 1 2 3 ಅನ್ನು 0 2 ಎಂದು ನೋಡಿದರೆ ಇದು ವಾಸ್ತವವಾಗಿ 0 2 ಸರಿಯಾದ ಅದೇ ಡೇಟಾವನ್ನು ಸರಿಯಾಗಿ ತೆಗೆದುಕೊಳ್ಳಲಾಗಿದೆ ಮತ್ತು ನೀವು ಹೊಂದಿದ್ದೀರಿ ದೋಷದ ವಿದ್ಯುತ್ಗಳು ಮತ್ತು ನಿಮ್ಮ ಮತ್ತು ದೋಷದ ರೇಖೆಯ ದೋಷ ವಿದ್ಯುತ್ಗಳು ಮತ್ತು I g1 f I g2 f ಮತ್ತು ನಿಮ್ಮ V 1f ಮತ್ತು V 2f ಇರುವ ರೇಖೆಯನ್ನು ಕಂಡುಹಿಡಿಯಲು ಆದ್ದರಿಂದ 8 ರ ಸಮೀಕರಣವನ್ನು ಬಳಸಿಕೊಂಡು ನೀವು ಬಸ್ 3 ನಲ್ಲಿ IfVr0ZrrZf ದೋಷ ಸಂಭವಿಸಿದೆ ಅಂದರೆ r ಎಂಬುದು 3 ಕ್ಕೆ ಸಮನಾಗಿರುತ್ತದೆ ಅದು ದೋಷಯುಕ್ತ ಬಸ್ ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದು 1 2 3 ಸರಿ ಆದ್ದರಿಂದ ಈ ವ್ಯವಸ್ಥೆಗೆ ಸಂಬಂಧಿಸಿದ Thevenin ನಿಷ್ಕ್ರಿಯ ಜಾಲವನ್ನು ಚಿತ್ರ 10 ರಲ್ಲಿ ತೋರಿಸಲಾಗಿದೆ ಅಂದರೆ ಈ ಅಂಕಿ ಈ ಫಿಗರ್ 10 ಏಕೆಂದರೆ ಇಲ್ಲಿ ಇದು ಜನರೇಟರ್ 0 4 ಮತ್ತು ಇದು 0 1 ಆಗಿದೆ ಆದ್ದರಿಂದ ಇಲ್ಲಿ 0 5 ನಿಮಗೆ 0 1 ಮತ್ತು 0 4 ತಿಳಿದಿದೆ ಅದು 0 5 ಸರಿ ಮತ್ತು ದೋಷ ಸಂಭವಿಸಿದಾಗ ಈ ಜನರೇಟರ್ಗಳು ನೆಲದ ಎಲ್ಲವು ಉಲ್ಲೇಖವಾಗಿದೆ ಏಕೆಂದರೆ ಹೌದು ದೋಷ ಸಂಭವಿಸಿದೆ ಆದ್ದರಿಂದ ನೀವು ಈ ಎರಡು 0 5 ಅನ್ನು ಸೇರಿಸಿದರೆ ಮೂಲತಃ ಇದು 2 ಆಗಿದೆ ನೀವು ಈ ಎರಡು 0 5 ಅನ್ನು ಸೇರಿಸಿದರೆ ಮತ್ತು ಅಂತಿಮವಾಗಿ ಇದು ನಿಜಕ್ಕೂ ಸಮಾನವಾಗಿರುತ್ತದೆ ಈ ನೆಟ್ವರ್ಕ್ ಸಮಾನ ಇದು ಮತ್ತು ಈ Z BUS ಅದರ Z ಅಂಶಗಳನ್ನು ಬಳಸಲಾಗುತ್ತದೆ Z ಮ್ಯಾಟ್ರಿಕ್ಸ್ ಅನ್ನು ಬಳಸಲಾಗುತ್ತದೆ ಆದ್ದರಿಂದ ಈ Z ಮೌಲ್ಯವನ್ನು ಈ ಒಂದರಿಂದ ಮಾತ್ರ ಬಳಸಲಾಗುತ್ತದೆ ನಾವು ಈ Z ಅನ್ನು ಪಡೆದುಕೊಂಡಿದ್ದರೂ ಅದೇ ರೀತಿಯ ಒಂದೇ Z ಅನ್ನು ಬಳಸಲಾಗುತ್ತದೆ ಆದ್ದರಿಂದ ಪ್ರಶ್ನೆಯೆಂದರೆ ಈ ರೀತಿಯ ಸಮಸ್ಯೆಯನ್ನು ನೀಡಿದರೆ ನೀವು ಸಾಮಾನ್ಯವಾಗಿ ಪರಿಹರಿಸಿದರೆ ನಾವು ಆ Z ಬಸ್ ಮ್ಯಾಟ್ರಿಕ್ಸ್ ಅನ್ನು ಪೂರೈಸುತ್ತೇವೆ ಇಲ್ಲದಿದ್ದರೆ ನಿಮಗೆ ತಿಳಿದಿರುವಂತೆ ಇದನ್ನು ಪರಿಹರಿಸಲಾಗುವುದಿಲ್ಲ ಎಂದು ನಿಮಗೆ ತಿಳಿದಿದೆ ಇದನ್ನು ಪಡೆಯಲು ನೀವು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ನೀವು Z ಬಸ್ ಮ್ಯಾಟ್ರಿಕ್ಸ್ ಎಂದು ಕರೆಯುವದನ್ನು ಸಾಮಾನ್ಯವಾಗಿ Z Z ನೀಡಲಾಗುತ್ತದೆ ಆದ್ದರಿಂದ ಈಗ ಆ IfVr0ZrrZfV30Z3301 35 j2 85 p u ಹಿಂದಿನ ಉದಾಹರಣೆಯಿಂದ ನಾವು ಬಳಸುತ್ತಿರುವ ಈ Z ಮ್ಯಾಟ್ರಿಕ್ಸ್ ಆದ್ದರಿಂದ ಹನ್ನೊಂದು ಸಮೀಕರಣವನ್ನು ಬಳಸುವುದು ಅದು VifVi0 ZirZrrZfVr0 ಆದ್ದರಿಂದ i1 ಆದಾಗ V1fV10 Z13Z330V301 j0 2857 p u ಮತ್ತು ಬಸ್ 3 ನಲ್ಲಿ ದೋಷ ಸಂಭವಿಸಿದೆ ಆದ್ದರಿಂದ v 3 f 0 ಈಗ ಸಮೀಕರಣ 13 ಅನ್ನು ಬಳಸಿಕೊಂಡು ಸಮೀಕರಣ ಆದ್ದರಿಂದ IfijyijVif Vjf ಇದು ಇದೀಗ ಸಾಮಾನ್ಯ ವಿಷಯವಾಗಿದೆ i1j2 If12y12V1f V2fy120 0 ಆದ್ದರಿಂದ ಈ ಸಂದರ್ಭದಲ್ಲಿ ನೀವೆಲ್ಲರೂ ನಿಮಗೆ ತಿಳಿದಿರುವ ಈ ಎಲ್ಲಾ ಮೌಲ್ಯಗಳನ್ನು ಬದಲಿ ಮಾಡಿ ಆದ್ದರಿಂದ ನೀವು I f 12 0 0 ಅನ್ನು ಪಡೆಯಬಹುದು I f 13 j1 4285 p u ಅದೇ ರೀತಿ I f 23 j1 ಅನ್ನು ನೀವು ಕೊಟ್ಟಿರುವ ಎಲ್ಲಾ ಲೆಕ್ಕಾಚಾರಗಳು ನೀವು ಬಳಸುವ ಸಮೀಕರಣ 14 ಆದ್ದರಿಂದ IfgiVgi VifjxgijxTi I ಆದ್ದರಿಂದ ಟ್ರಾನ್ಸ್ಫಾರ್ಮರ್ ಪ್ರತಿಕ್ರಿಯಾತ್ಮಕತೆಯನ್ನು ಮೇಲಿನ ಸಮೀಕರಣದಲ್ಲಿಯೂ ಸೇರಿಸಲಾಗಿದೆ ಎಂಬುದನ್ನು ಗಮನಿಸಿ ಆದ್ದರಿಂದ V gi 1 0 p u ಪೂರ್ವ ದೋಷ ಇಲ್ಲ ಲೋಡ್ ವೋಲ್ಟೇಜ್ V1f0 2857 p 40 p ಆದ್ದರಿಂದ Ifg11 0 1 j1 4286 ಅದೇ ರೀತಿ Ifg2 j1 ಆದ್ದರಿಂದ ಈ ಸಂದರ್ಭದಲ್ಲಿ ವಾಸ್ತವವಾಗಿ 3 ಹಂತದ ದೋಷವೆಂದರೆ ನಾವು ಕೆಲವು ನಿರ್ಣಾಯಕ ವಿಷಯವನ್ನು ಮತ್ತು ವಿಶೇಷವಾಗಿ Z BUS ಬಿಲ್ಡಿಂಗ್ ಅಲ್ಗಾರಿದಮ್ ತೆಗೆದುಕೊಂಡಿದ್ದೇವೆ ಆದ್ದರಿಂದ ಹಂತ ಹಂತವಾಗಿ ನೀವು ಕರೆಯುವದನ್ನು ನೀವು ರೂಪಿಸಬೇಕು ಮತ್ತು ಪರಿಗಣಿಸುವ ಕೆಲವು ಉದಾಹರಣೆಗಳನ್ನು ಸಹ ದೋಷ ವೋಲ್ಟೇಜ್ಗಳನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಮತ್ತು ನಿಮ್ಮ ಸಾಲಿನ ದೋಷ ವಿದ್ಯುತ್ಅನ್ನು ಹೇಗೆ ದೋಷಪೂರಿತಗೊಳಿಸುವುದು ಎಂದು ನಿಮಗೆ ತೋರಿಸಲಾಗಿದೆ ಆದ್ದರಿಂದ ಮತ್ತು Z BUS ಕಟ್ಟಡ ಅಲ್ಗಾರಿದಮ್ಗೆ ಹೇಗೆ ಹೋಗುವುದು ಎಂದು ನಾವು ತೋರಿಸಿದ್ದೇವೆ ಆದ್ದರಿಂದ ಆ ಸಂದರ್ಭದಲ್ಲಿ ನೀವು ಅದನ್ನು ಕರೆಯುವ ಹಂತ ಹಂತವಾಗಿ ನೀವು ಚಲಿಸಬೇಕಾಗುತ್ತದೆ ಆದರೆ ಸಾಕಷ್ಟು ಗಣನೆಯು ಒಳಗೊಂಡಿರುತ್ತದೆ ಆದರೆ ಸಮಸ್ಯೆಗಳಿಗೆ ಸಂಖ್ಯಾತ್ಮಕ ಮತ್ತು ಇತರ ವಿಷಯಗಳನ್ನು ನೀಡಿದಾಗ ಸಾಮಾನ್ಯವಾಗಿ Z BUS ಅನ್ನು ತರಗತಿಯಲ್ಲಿ ನೀಡಲಾಗುವುದು ನಿಮ್ಮ ಕಂಪ್ಯೂಟರ್ ಇಲ್ಲದೆ Z BUS ಅನ್ನು ಲೆಕ್ಕಾಚಾರ ಮಾಡಲು ಸಾಧ್ಯವಿಲ್ಲ ಆದರೆ Z ಬಸ್ ಕೋಡಿಂಗ್ ವಾಸ್ತವವಾಗಿ ಕಷ್ಟಕರವಲ್ಲ ಎಂದು ನಾನು ನಿಮಗೆ ಹೇಳಬಲ್ಲೆ ಆದರೆ ನೀವು ಇದನ್ನು ವಿಶೇಷವಾಗಿ Z BUS ಬಿಲ್ಡಿಂಗ್ ಅಲ್ಗಾರಿದಮ್ ಅನ್ನು ಅಭ್ಯಾಸ ಮಾಡುವಾಗ ನಿಮ್ಮೆಲ್ಲರಿಗೂ ನನ್ನ ಸಲಹೆಯು ತಾಳ್ಮೆಯನ್ನು ಹೊಂದಿರಿ ಮತ್ತು ರೆಫರೆನ್ಸ್ ಬಸ್ನೊಂದಿಗಿನ ಸರಳವಾದ 3 ಬಸ್ ಸಮಸ್ಯೆಯ ಬಗ್ಗೆ ಲೆಕ್ಕಾಚಾರಗಳನ್ನು ಮಾಡಿ ಇಲ್ಲಿ ನಾವು ನೋಡುವುದು ಎಷ್ಟು ಕಷ್ಟ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಇದನ್ನು ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು